ನಾವು ನಮ್ಮ ಚರ್ಚೆಯನ್ನು ಮುಂದುವರಿಸುತ್ತೇವೆ ಸೇವಾ ಚಿಂತನೆ ಮತ್ತು ಉತ್ಪನ್ನ ಸೇವಾ ವ್ಯವಸ್ಥೆಗಳ ಹೊಸ ಮಾದರಿ ವ್ಯವಹಾರಗಳು ನಡೆಯುವ ವಿಧಾನವನ್ನು ಹೇಗೆ ಬದಲಾಯಿಸುತ್ತಿವೆ ಉದಾಹರಣೆಗೆ ಗ್ರಾಹಕರನ್ನು ತಲುಪಲು ಸಂಪನ್ಮೂಲಗಳನ್ನು ನಿಯೋಜಿಸುವ ಬಗ್ಗೆ ನಾವು ಯೋಚಿಸಿದ ರೀತಿಯಲ್ಲಿ ಮಾರ್ಕೆಟಿಂಗ್ ಮಿಶ್ರಣ ಎಂದು ಕರೆಯಲ್ಪಡುವ ಸರಳ ಪರಿಕಲ್ಪನೆಯನ್ನು ತೆಗೆದುಕೊಳ್ಳಿ ಆದ್ದರಿಂದ ನಾವು ಈ ನಾಲ್ಕು ಪಿ ಯ ಪ್ರಸಿದ್ಧ ಉತ್ಪನ್ನವನ್ನು ಹೊಂದಿದ್ದೇವೆ ಅದು ರಚನೆ ಅಥವಾ ಮೌಲ್ಯಗಳ ಪ್ಯಾಕೇಜಿನ ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದ ಎಲ್ಲಾ ಪರಿಕಲ್ಪನೆಗಳನ್ನು ನಾವು ಉತ್ಪನ್ನ ಸ್ಥಳ ಮತ್ತು ಸಮಯ ಎಂದು ಕರೆಯುತ್ತೇವೆ ಇದರರ್ಥ ಉತ್ಪನ್ನಗಳು ಗ್ರಾಹಕರನ್ನು ತಲುಪಿದ ರೀತಿ ವಿತರಣೆ ಬೆಲೆ ಮತ್ತು ಕೊನೆಯದಾಗಿ ಪ್ರಚಾರ ಮತ್ತು ಶಿಕ್ಷಣ ಆದರೆ ಈ ಹೊಸ ಸೇವಾ ಕೇಂದ್ರಿತ ಆರ್ಥಿಕತೆ ಸೇವಾ ಪ್ರಾಬಲ್ಯದ ಆರ್ಥಿಕತೆಯಲ್ಲಿ ನಾವು ಮೂರು ಹೊಸ ಪರಿಕಲ್ಪನೆಗಳನ್ನು ಮಾರ್ಕೆಟಿಂಗ್ ಮಿಶ್ರಣಕ್ಕೆ ಸೇರಿಸಬೇಕಾಗಿದೆ ಮತ್ತು ಇವು ಪ್ರಕ್ರಿಯೆ ಭೌತಿಕ ಪರಿಸರ ಮತ್ತು ಜನರು ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಪಾರ್ಟಿಗಾಗಿ ಅನೇಕ ರೆಸ್ಟೋರೆಂಟ್ಗಳಿಂದ ಫೋನ್ ಮತ್ತು ಇಂಟರ್ನೆಟ್ ಬಳಸಿ ನೀವು ಇಂದು ಆಹಾರವನ್ನು ಆದೇಶಿಸುವ ವಿಧಾನದ ಪ್ರಸಂಗವನ್ನು ತೆಗೆದುಕೊಳ್ಳಿ ಈಗ ಅಲ್ಲಿ ಈ ಹೊಸ ಅಂಶಗಳು ಇದರರ್ಥ ನೀವು ವ್ಯವಹಾರದ ಹೊಸ ಪ್ರಕ್ರಿಯೆಯನ್ನು ವಹಿವಾಟು ಮಾಡುವ ರೀತಿ ಮತ್ತು ನೀವು ಸಂವಹನ ನಡೆಸುವ ಜನರಿಗೆ ಹೊಸ ಆಲೋಚನಾ ವಿಧಾನದ ಅಗತ್ಯವಿದೆ ಏಕೆಂದರೆ ಮೊದಲು ನೀವು ರೆಸ್ಟೋರೆಂಟ್ಗೆ ಹೋದಾಗ ಆ ವ್ಯವಹಾರದ ರೆಸ್ಟೋರೆಂಟ್ ಮಾಲೀಕರು ಆಹಾರ ಮತ್ತು ಪಾನೀಯ ವ್ಯವಹಾರವು ಅವರ ಜನರ ಸಾಮರ್ಥ್ಯ ಸಭ್ಯತೆ ಸ್ಪಂದಿಸುವಿಕೆಯ ಮೇಲೆ ಕೇಂದ್ರೀಕರಿಸಬಹುದು ಮತ್ತು ಅವರು ಗ್ರಾಹಕರೊಂದಿಗೆ ಮುಖಾಮುಖಿಯಾಗಿ ಪರಿಸರ ಮತ್ತು ಪರಿಸರದಲ್ಲಿ ವಾತಾವರಣದಲ್ಲಿ ಸಂವಹನ ನಡೆಸುತ್ತಾರೆ ಕೆಲವು ವಿಧಗಳಲ್ಲಿ ಪ್ರಧಾನವಾಗಿ ಭೌತಿಕ ಮತ್ತು ಸ್ಪಷ್ಟವಾದ ಪ್ರಪಂಚವು ತಿಳಿದಿರುವ ಪ್ರಕ್ರಿಯೆಗಳು ಮತ್ತು ಪರಿಹಾರಗಳ ಸರಣಿಯಾಗಿದೆ ಆದರೆ ಇಂದು ನಾವು ಈ ವರ್ಚುವಲ್ ಪ್ಲಾಟ್ಫಾರ್ಮ್ ಮತ್ತು ನೈಜ ಸಂದರ್ಭಗಳ ಮಿಶ್ರಣವನ್ನು ಹೊಂದಿರುವಾಗ ಒಟ್ಟಿಗೆ ಸಂಯೋಜನೆಗೊಂಡಾಗ ಅಲ್ಲಿ ರೆಸ್ಟೋರೆಂಟ್ ನಿಮ್ಮ ಮನೆಗೆ ಬರುತ್ತದೆ ಮತ್ತು ಕೆಲವೊಮ್ಮೆ ನೀವು ನಿಜವಾಗಿಯೂ ರೆಸ್ಟೋರೆಂಟ್ನಲ್ಲಿ ವಿಶೇಷ ಸಂದರ್ಭಗಳನ್ನು ರಚಿಸಬಹುದು ಆದ್ದರಿಂದ ಗಡಿಗಳ ಈ ಮಿಶ್ರಣ ಅಥವಾ ಪರಿವರ್ತನೆ ಹೊಸ ಸವಾಲನ್ನು ಸೃಷ್ಟಿಸುತ್ತದೆ ಮತ್ತು ಆ ಸವಾಲು ಎಂದರೆ ಭೌತಿಕ ರೆಸ್ಟೋರೆಂಟ್ನ ಹಿಂದಿನ ಉದಾಹರಣೆಯಲ್ಲಿ ರೆಸ್ಟೋರೆಂಟ್ ತನ್ನನ್ನು ಹೇಗೆ ಪ್ರಚಾರ ಮಾಡಿತು ಅದು ಮುಂಭಾಗದ ದಾರಿಯನ್ನು ಹೇಗೆ ನಿರ್ವಹಿಸುತ್ತದೆ ಅಲ್ಲಿ ಅದು ಗ್ರಾಹಕರೊಂದಿಗೆ ಸಂಪರ್ಕಕ್ಕೆ ಬರುತ್ತದೆ ಮತ್ತು ಅದನ್ನು ಹೇಗೆ ನಿರ್ವಹಿಸಲಾಗಿದೆ ಎಂಬುದು ಬ್ಯಾಕ್ ಎಂಡ್ ಅಡಿಗೆ ಮತ್ತು ಅದು ಬಿಲ್ಲಿಂಗ್ ಮತ್ತು ಎಲ್ಲವನ್ನು ಪ್ರತ್ಯೇಕವಾಗಿ ಯೋಚಿಸಬಹುದು ರೆಸ್ಟೋರೆಂಟ್ ವ್ಯವಹಾರದಲ್ಲಿ ಸಹ ಬೇರ್ಪಡಿಸುವುದು ಕಷ್ಟಕರವಾಗಿತ್ತು ಆದರೆ ಚಾಕೊಲೇಟ್ ತಯಾರಿಸುವ ವ್ಯವಹಾರದಲ್ಲಿ ನೀವು ಸಾಕಷ್ಟು ಪ್ರತ್ಯೇಕಿಸಬಹುದು ಚಾಕೊಲೇಟ್ನ ಮಾರ್ಕೆಟಿಂಗ್ನಿಂದ ಚಾಕೊಲೇಟ್ ತಯಾರಿಕೆ ಅಥವಾ ಚಾಕೊಲೇಟ್ಗಳನ್ನು ಉತ್ಪಾದಿಸುವ ಜನರು ಮತ್ತು ಚಾಕೊಲೇಟ್ಗಳನ್ನು ಸೇವಿಸುವ ಜನರು ಆದರೆ ಇಂದು ನೀವು ಯೋಚಿಸಿದರೆ ನಾವು ಭೌತಿಕ ಸೇವೆಗಳನ್ನು ಒಟ್ಟಿಗೆ ಸೇರಿಸುವ ವಿವಿಧ ರೀತಿಯ ಇ ಸೇವೆಗಳು ಮತ್ತು ಪಿ ಸೇವೆಗಳನ್ನು ಬಳಸುತ್ತೇವೆ ನಾವು ಹೇಗೆ ಭೌತಿಕ ಉತ್ಪನ್ನಗಳನ್ನು ವರ್ಚುವಲ್ ಉತ್ಪನ್ನಗಳು ಸ್ಪಷ್ಟವಾದ ಮತ್ತು ಅಸ್ಪಷ್ಟ ಅಂಶಗಳೊಂದಿಗೆ ಬೆರೆಸಿ ಅದು ಇಂದು ಅಸಾಧ್ಯವಾಗಿದೆ ಎಂದು ನಾವು ಅರಿತುಕೊಳ್ಳುತ್ತೇವೆ ಈ ವಿವಿಧ ವ್ಯವಸ್ಥಾಪಕ ಕಾರ್ಯಗಳನ್ನು ಪ್ರತ್ಯೇಕ ಬ್ಲಾಕ್ಗಳಾಗಿ ಯೋಚಿಸಲು ಆದ್ದರಿಂದ ಕಾರ್ಯಾಚರಣೆಗಳ ಮೂರು ಪಾತ್ರಗಳು ಮಾರ್ಕೆಟಿಂಗ್ ಮತ್ತು ಮಾನವ ಸಂಪನ್ಮೂಲ ನಿರ್ವಹಣೆ ಜನರು ಭೌತಿಕ ಪ್ರಕ್ರಿಯೆಗಳು ಮತ್ತು ನಾವು ಎರಡನ್ನು ತಲುಪುವ ಮತ್ತು ಸಂಪರ್ಕಿಸುವ ವಿಧಾನ ಸಂಪೂರ್ಣ ವ್ಯವಸ್ಥೆಗಳ ದೃಷ್ಟಿಕೋನವನ್ನು ರಚಿಸಿ ವ್ಯವಸ್ಥಾಪಕ ಕಾರ್ಯದ ಒಗ್ಗೂಡಿಸುವಿಕೆ ಆಗುತ್ತದೆ ಈಗ ಇದರಲ್ಲಿ ಗ್ರಾಹಕರು ಸಂಕೀರ್ಣ ಶ್ರೇಣಿಯ ಕೊಡುಗೆಗಳನ್ನು ನೋಡಿದಾಗ ಒಬ್ಬ ಗ್ರಾಹಕ ಅಥವಾ ನಾಗರಿಕನು ಅವನ ಅಥವಾ ಅವಳ ಮಕ್ಕಳ ಶಿಕ್ಷಣದ ಬಗ್ಗೆ ಯೋಚಿಸುತ್ತಿದ್ದಾನೆ ಆದ್ದರಿಂದ ಪರೀಕ್ಷಾ ಪ್ರಕ್ರಿಯೆಯಿಂದಲೇ ನಾನು ಶಿಕ್ಷಣ ಪ್ರಕ್ರಿಯೆಯನ್ನು ಸ್ವತಃ ಚರ್ಚಿಸುತ್ತಿಲ್ಲ ಮತ್ತು ಅಲ್ಲಿ ಯಾವ ರೀತಿಯ ಆಮೂಲಾಗ್ರ ಪರಿವರ್ತನೆ ನಡೆಯುತ್ತಿದೆ ಏಕೆಂದರೆ ನೀವು ಮಾಡುತ್ತಿರುವ ಈ ಕೋರ್ಸ್ ಮೂಲಕ ನಾನು ಕೆಲವು ಸ್ಥಳದಲ್ಲಿದ್ದೇನೆ ನೀವು ಯಾವುದೋ ಸ್ಥಳದಲ್ಲಿದ್ದೀರಿ ನಾನು ಅದನ್ನು ಕೆಲವು ಸಮಯದಲ್ಲಿ ರೆಕಾರ್ಡ್ ಮಾಡಿದ್ದೇನೆ ನೀವು ಅದನ್ನು ಬೇರೆ ಯಾವುದಾದರೂ ಸಮಯದಲ್ಲಿ ಭಾಗವಹಿಸುತ್ತಿದ್ದೀರಿ ಎಂದು ನೀವು ಅರಿತುಕೊಳ್ಳಬಹುದು ಆದರೂ ನಾವು ಸಂಪರ್ಕದಲ್ಲಿದ್ದೇವೆ ನಿಮ್ಮ ಅನಿಸಿಕೆ ಏನು ನೀವು ವೇದಿಕೆಯಲ್ಲಿ ಭಾಗವಹಿಸಿದರೆ ನಾನು ಅದನ್ನು ತಕ್ಷಣವೇ ಗ್ರಹಿಸುತ್ತೇನೆ ಆದ್ದರಿಂದ ಇದು ಒಂದು ಕಡೆ ಸಂಕೀರ್ಣತೆ ಒಂದು ದೊಡ್ಡ ಶ್ರೇಣಿಯ ಸಾಧ್ಯತೆಗಳು ಆದ್ದರಿಂದ ಶಿಕ್ಷಣ ಉತ್ತಮ ಸಂಸ್ಥೆಗಾಗಿ ಶಾಲೆಯ ನಂತರದ ಹುಡುಕಾಟ ಉತ್ತಮ ಕೋರ್ಸ್ ಸ್ಥಳ ಇವೆಲ್ಲವೂ ಈಗ ದೈಹಿಕ ಸಂವಹನ ಎಲೆಕ್ಟ್ರಾನಿಕ್ ಸಂವಹನ ಆ ಕಾಲೇಜುಗಳಲ್ಲಿ ಈಗಾಗಲೇ ಅಧ್ಯಯನ ಮಾಡುತ್ತಿರುವ ಜನರಿಂದ ಈಗಾಗಲೇ ಆ ವಿಷಯಗಳನ್ನು ಅಧ್ಯಯನ ಮಾಡುತ್ತಿರುವ ಜನರಿಂದ ಒಳಹರಿವು ಪಡೆಯುವ ಉತ್ತಮ ಸಾಧ್ಯತೆಯನ್ನು ಹೊಂದಿವೆ ನೀವು ಭೌತಶಾಸ್ತ್ರವನ್ನು ಅಧ್ಯಯನ ಮಾಡಬೇಕೇ ಅಥವಾ ಏರೋನಾಟಿಕಲ್ ಎಂಜಿನಿಯರಿಂಗ್ ಅನ್ನು ಅಧ್ಯಯನ ಮಾಡಬೇಕೆ ಎಂದು ಹೆಚ್ಚಿನ ಸಂಖ್ಯೆಯ ಪ್ಲಾಟ್ಫಾರ್ಮ್ಗಳಿಗೆ ಅಪಾರ ಪ್ರವೇಶ ಈ ವಿಷಯಗಳ ಬಗ್ಗೆ ಹೆಚ್ಚಿನದನ್ನು ತಿಳಿದುಕೊಳ್ಳಲು ವೇದಿಕೆ ಪ್ರತಿ ಪ್ರಕರಣದಲ್ಲಿ ವೃತ್ತಿ ಭವಿಷ್ಯಗಳು ಯಾವುವು ನಿಮಗೆ ಹೇಗೆ ಸೂಕ್ತವಾಗಿದೆ ಸಹ ನೀವು ಇಂದು ವಿವಿಧ ರೀತಿಯ ಅಪ್ಲಿಕೇಶನ್ ಮತ್ತು ಎಲೆಕ್ಟ್ರಾನಿಕ್ ಸೇವೆಗಳಿಗೆ ಕಾಣಬಹುದು ಗ್ರಾಹಕರು ಈ ಆಧುನಿಕ ಶ್ರೇಣಿಯ ಸೇವೆಗಳನ್ನು ಮೌಲ್ಯಮಾಪನ ಮಾಡುವಾಗ ಈ ಸಂಕೀರ್ಣತೆ ಮತ್ತು ಅವಕಾಶ ನಿರಂತರತೆಯು ನಮಗೆ ಹೇಳುತ್ತದೆ ಅವರು ಪ್ರಾಥಮಿಕವಾಗಿ ಮೂರು ರೀತಿಯ ಗುಣಗಳನ್ನು ನೋಡುತ್ತಾರೆ ಮತ್ತು ನಾವು ಅವರನ್ನು ಹುಡುಕಾಟ ಗುಣಮಟ್ಟ ಎಂದು ಕರೆದಿದ್ದೇವೆ ಮಾಹಿತಿಯ ಶ್ರೇಣಿ ಜ್ಞಾನದ ಇನ್ಪುಟ್ನ ವ್ಯಾಪ್ತಿ ಉತ್ಪನ್ನ ಅಥವಾ ಸೇವೆ ಅಥವಾ ಸಂಯೋಜನೆ ಅನುಭವದ ಗುಣಮಟ್ಟವನ್ನು ಖರೀದಿಸುವ ಮೊದಲು ಗ್ರಾಹಕರು ಹುಡುಕುತ್ತಾರೆ ಈಗ ಸೇವಾ ಪೂರೈಕೆದಾರ ಮತ್ತು ಸೇವಾ ಗ್ರಾಹಕರ ಸೇವಾ ಅನ್ವೇಷಕನ ನಡುವಿನ ನಿಶ್ಚಿತಾರ್ಥದ ಮೊದಲು ಹುಡುಕಾಟದ ಗುಣಮಟ್ಟವು ಸಂಭವಿಸಬಹುದು ಆದರೆ ಮುಂದಿನ ವಿಧದ ಗುಣಮಟ್ಟವು ನಿಶ್ಚಿತಾರ್ಥದ ಪ್ರಕ್ರಿಯೆಯಲ್ಲಿ ಸಂಭವಿಸುತ್ತದೆ ನೀವು ರೆಸ್ಟೋರೆಂಟ್ನಲ್ಲಿರುವಂತೆ ಮತ್ತು ನಂತರ ತಕ್ಷಣವೇ ಮತ್ತು ಹೆಚ್ಚು ಹೆಚ್ಚು ನಮ್ಮಲ್ಲಿ ಅನೇಕ ವ್ಯವಹಾರಗಳಲ್ಲಿ ಮೂರನೇ ರೀತಿಯ ಗುಣಮಟ್ಟವು ಮುಂದೆ ಬರುತ್ತಿದೆ ಮತ್ತು ಅದು ನಾವು ವಿಶ್ವಾಸಾರ್ಹತೆ ಗುಣಮಟ್ಟ ಎಂದು ಕರೆಯುತ್ತೇವೆ ನಿಮ್ಮ ನೇಮಕಾತಿಯನ್ನು ನೀವು ಕಾಯ್ದಿರಿಸಬೇಕು ತಜ್ಞರನ್ನು ಹುಡುಕಿ ಮತ್ತು ವೈದ್ಯಕೀಯ ತಜ್ಞರ ಸಹಾಯ ಪಡೆಯಬೇಕು ಕೆಲವು ಚಿಕಿತ್ಸೆಯನ್ನು ನೀಡಲಾಗುತ್ತದೆ ನೀವು ಸಣ್ಣ ಶಸ್ತ್ರಚಿಕಿತ್ಸೆ ಹೊಂದಿರಬಹುದು ಆದರೆ ಈ ನಿಶ್ಚಿತಾರ್ಥದ ಗುಣಮಟ್ಟವನ್ನು ನಂತರ ನಿಶ್ಚಿತಾರ್ಥದ ಸಮಯದಿಂದ ನಿಶ್ಚಿತಾರ್ಥದ ಸಂದರ್ಭದಿಂದ ತಿಳಿಯಲಾಗುತ್ತದೆ ಈ ಆರಂಭಿಕ ಹಂತದಲ್ಲಿ ನಾನು ಈ ಮೂರು ರೀತಿಯ ಗುಣಗಳನ್ನು ಏಕೆ ಪ್ರಸ್ತಾಪಿಸುತ್ತಿದ್ದೇನೆಂದರೆ ನಿಮ್ಮ ದೈನಂದಿನ ಅನುಭವದಿಂದ ನೀವು ದಿನನಿತ್ಯ ಬಳಸುತ್ತಿರುವ ಸೇವೆಗಳ ಸಂಖ್ಯೆಯ ಬಗ್ಗೆ ಯೋಚಿಸಲು ನಾನು ಬಯಸುತ್ತೇನೆ ಮತ್ತು ಈ ಮೂರು ಗುಣಮಟ್ಟದ ಮಾನದಂಡಗಳನ್ನು ಅನ್ವಯಿಸಲು ನಾನು ಬಯಸುತ್ತೇನೆ ಮತ್ತು ನೀವು ಯಾವ ರೀತಿಯ ಸೇವೆಗಾಗಿ ಯಾವ ರೀತಿಯ ಗುಣಮಟ್ಟವು ಪ್ರಬಲವಾಗಿದೆ ಅಥವಾ ನೀವು ಹುಡುಕುವ ತೃಪ್ತಿಯನ್ನು ನೀಡಲು ಎರಡು ಸಂಯೋಜಿಸಲ್ಪಟ್ಟಿದೆ ಎಂದು ಅದು ನೋಡುತ್ತದೆ ಇದು ಮುಖ್ಯವಾಗಿದೆ ಏಕೆಂದರೆ ನೀವು ಸೇವಾ ಪ್ರಕ್ರಿಯೆಯಲ್ಲಿ ಜನರನ್ನು ತಿಳಿದುಕೊಳ್ಳಲು ಬಯಸಿದರೆ ಅವರು ಏನು ಹುಡುಕುತ್ತಿದ್ದಾರೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ಆದ್ದರಿಂದ ಸೇವಾ ವ್ಯವಸ್ಥೆಯಲ್ಲಿ ಗ್ರಾಹಕರ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯನ್ನು ಆಳವಾಗಿ ಅರ್ಥಮಾಡಿಕೊಳ್ಳಬೇಕು ಏಕೆಂದರೆ ಅಲ್ಲಿಯೇ ಎಲ್ಲವೂ ಪ್ರಾರಂಭವಾಗುತ್ತದೆ ಗ್ರಾಹಕನು ತರುವ ಸಂಪನ್ಮೂಲಗಳು ಮತ್ತು ಸಾಮರ್ಥ್ಯಗಳು ಮತ್ತು ಮೌಲ್ಯವನ್ನು ಉತ್ಪಾದಿಸುವ ಪೂರೈಕೆದಾರರ ಸಂಪನ್ಮೂಲ ಸಾಮರ್ಥ್ಯಗಳೊಂದಿಗೆ ಹೇಗೆ ಸಂಯೋಜಿಸಬಹುದು ಎಂದು ಯಾವಾಗಲೂ ಗ್ರಾಹಕರು ಮಾಹಿತಿಯ ಗುಣಮಟ್ಟ ಅನುಭವದ ಗುಣಮಟ್ಟ ಅಥವಾ ವಿಶ್ವಾಸಾರ್ಹತೆಯ ಗುಣಮಟ್ಟವನ್ನು ಹುಡುಕುತ್ತಿದ್ದಾರೆ ಎಂಬುದನ್ನು ನೆನಪಿನಲ್ಲಿಡಿ ಆದ್ದರಿಂದ ಸೇವಾ ಗ್ರಾಹಕ ಮತ್ತು ಸೇವಾ ಪೂರೈಕೆದಾರರ ನಡುವಿನ ವಿನಿಮಯ ಮತ್ತು ಸಹ ರಚನೆಯ ಪ್ರಕ್ರಿಯೆಯು ಗ್ರಾಹಕರ ಅಗತ್ಯತೆಯ ಸ್ವರೂಪವನ್ನು ಅರ್ಥಮಾಡಿಕೊಳ್ಳುವ ಮೂಲಕ ಮಾರ್ಗದರ್ಶನ ನೀಡಬೇಕು ನಾವು ಇಲ್ಲಿ ಸ್ಪರ್ಶಕ ಪ್ರಮುಖ ಸ್ಪರ್ಶಕ ಮಾಸ್ಲೊ ಅವರ ಅಗತ್ಯಗಳ ಶ್ರೇಣಿಯಲ್ಲಿ ಉಲ್ಲೇಖಿಸಬೇಕು ಮತ್ತು ಅಂತರ್ಜಾಲದಲ್ಲಿನ ಈ ಅಗತ್ಯಗಳ ಕ್ರಮಾನುಗತವನ್ನು ಹುಡುಕಲು ನಾನು ನಿಮ್ಮನ್ನು ವಿನಂತಿಸುತ್ತೇನೆ ಮತ್ತು ನಾವು ಯಾವುದೇ ತೃಪ್ತಿಯನ್ನು ಬಯಸುತ್ತಿರುವಾಗ ನಾವು ಯಾವುದೇ ಸಮಸ್ಯೆಗೆ ಪರಿಹಾರವನ್ನು ಹುಡುಕುತ್ತಿರುವಾಗ ಅದು ನಿಮ್ಮ ದೈಹಿಕ ಅಗತ್ಯತೆಗಳು ಹಸಿವು ಈಡೇರಿಕೆ ಅಥವಾ ಪರಿಸರದ ವಿರುದ್ಧದ ರಕ್ಷಣೆಯಂತಹ ಮೂಲಭೂತ ಅಗತ್ಯಗಳಿಗೆ ಹೇಗೆ ತಣ್ಣಗಾಗುತ್ತದೆ ತುಂಬಾ ಬಿಸಿಯಾಗಿರುತ್ತದೆ ಎಂದು ಅದು ನಿಮಗೆ ತಿಳಿಸುತ್ತದೆ ನಿಮ್ಮ ಹಬೆಯ ಅಗತ್ಯಕ್ಕೆ ಸಹವರ್ತಿ ಜೀವಿಗಳೊಂದಿಗಿನ ಸ್ನೇಹಕ್ಕಾಗಿ ನಿಮ್ಮ ಒಡನಾಟದ ಅಗತ್ಯಕ್ಕೆ ಗೌರವ ಗುರುತಿಸುವಿಕೆ ಪ್ರೀತಿಯ ಅಗತ್ಯತೆ ಮತ್ತು ಅಗತ್ಯ ರಚನೆಯ ತಿಳುವಳಿಕೆಯು ವಿವಿಧ ರೀತಿಯ ಗುಣಗಳ ಬಗ್ಗೆ ನಮ್ಮ ತಿಳುವಳಿಕೆಯೊಂದಿಗೆ ಸಹ ಸಂಬಂಧ ಹೊಂದಿರಬೇಕು ಅದು ನಾವು ಚರ್ಚಿಸುತ್ತಿದ್ದೇವೆ ಗ್ರಾಹಕರ ಈ ಸಂಪೂರ್ಣ ರಚನೆ ಸೇವಾ ಗ್ರಾಹಕ ನಿರ್ಧಾರ ತೆಗೆದುಕೊಳ್ಳುವಿಕೆ ಮತ್ತು ಸೇವೆಗಳ ಮೌಲ್ಯಮಾಪನ ಪ್ರಕ್ರಿಯೆಯ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ರಚಿಸಲು ಆದ್ದರಿಂದ ಮೂಲಭೂತವಾಗಿ ನಾವು ನಾಲ್ಕು ಬ್ಲಾಕ್ಗಳನ್ನು ಹೊಂದಿದ್ದೇವೆ ಈ ಮಾರ್ಗವೆಂದರೆ ನಾವು ತಾತ್ಕಾಲಿಕವಾಗಿ ಅಥವಾ ದೀರ್ಘಕಾಲದವರೆಗೆ ಖರೀದಿಸುತ್ತೇವೆ ಅಥವಾ ಸಂಗ್ರಹಿಸುತ್ತೇವೆ ಅಥವಾ ಭಾಗವಹಿಸುತ್ತೇವೆ ಅಥವಾ ಬಳಸುತ್ತೇವೆ ಬಹುತೇಕ ಏನು ಸ್ಪಷ್ಟ ಅಥವಾ ಅಸ್ಪಷ್ಟ ಮತ್ತು ಇವು ಮೂಲಭೂತ ನಿರ್ವಹಣೆ ಮತ್ತು ಮಾರ್ಕೆಟಿಂಗ್ ಪ್ರಕ್ರಿಯೆಗಳ ಬಗ್ಗೆ ನಿಮ್ಮ ಹಿಂದಿನ ತಿಳುವಳಿಕೆಯಿಂದ ನಾಲ್ಕು ಬ್ಲಾಕ್ಗಳು ಚೆನ್ನಾಗಿ ತಿಳಿದಿವೆ ಮಾಹಿತಿ ಹುಡುಕಾಟವು ಎಲ್ಲಿಂದ ಪ್ರಾರಂಭವಾಗುತ್ತದೆ ಎಂಬುದು ನಿಮಗೆ ಅಗತ್ಯವೆಂದು ಭಾವಿಸಿದ್ದೀರಿ ನಂತರ ನೀವು ಕೆಲವು ಡೇಟಾ ಮಾಹಿತಿಯನ್ನು ಸಂಗ್ರಹಿಸುತ್ತೀರಿ ನಂತರ ನೀವು ಪರ್ಯಾಯಗಳನ್ನು ಮೌಲ್ಯಮಾಪನ ಮಾಡುತ್ತೀರಿ ನಂತರ ನೀವು ಖರೀದಿ ಪ್ರಕ್ರಿಯೆ ಮತ್ತು ಬಳಕೆ ಪ್ರಕ್ರಿಯೆ ಮತ್ತು ಖರೀದಿ ನಂತರದ ಮೌಲ್ಯಮಾಪನವನ್ನು ಹೊಂದಿರುತ್ತೀರಿ ಈ ಮಾಡ್ಯೂಲ್ ಅನ್ನು ಕೊನೆಗೊಳಿಸಲು ಈ ಕೋರ್ಸ್ ಮತ್ತು ಇಂದು ಎಲ್ಲಾ ವ್ಯವಹಾರಗಳ ಪ್ರಮುಖ ಗಮನವನ್ನು ನಾನು ಪರಿಚಯಿಸುತ್ತೇನೆ ಅದು ಬಳಕೆದಾರ ಮತ್ತು ಬಳಕೆದಾರನು ಪ್ರಕ್ರಿಯೆಗೆ ಏನು ತರುತ್ತಾನೆ ಆದ್ದರಿಂದ ಹಿಂದಿನ ಸರಳ ನಾಲ್ಕು ಹಂತಗಳ ಅನುಕ್ರಮ ಪ್ರಕ್ರಿಯೆಯನ್ನು ಈಗ ಐದು ಸಂವಹನಗಳೆಂದು ಭಾವಿಸಬಹುದು ಮತ್ತು ಅವು ಯಾವಾಗಲೂ ಅನುಕ್ರಮವಾಗಿರುವುದಿಲ್ಲ ಆದರೆ ವ್ಯವಹಾರಗಳಂತೆ ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ ನಮ್ಮ ವ್ಯವಹಾರ ಉತ್ಪನ್ನಗಳು ಮತ್ತು ಸೇವೆಗಳ ಬಗ್ಗೆ ನಾವು ಮಾಹಿತಿಯನ್ನು ಒದಗಿಸುವ ವಿಧಾನ ನಾವು ಸಹಾಯ ಮಾಡುವ ವಿಧಾನ ಪರ್ಯಾಯಗಳನ್ನು ಮೌಲ್ಯಮಾಪನ ಮಾಡುವ ಸೇವಾ ಗ್ರಾಹಕ ಎಂದು ನಾವು ಅರ್ಥಮಾಡಿಕೊಂಡಿದ್ದೇವೆ ಖರೀದಿಯ ಪ್ರಕ್ರಿಯೆ ನಂತರದ ಖರೀದಿ ಮೌಲ್ಯಮಾಪನ ಈ ನಿಶ್ಚಿತಾರ್ಥದ ಪ್ರಕ್ರಿಯೆಗಳಿಗೆ ಬಳಕೆದಾರರು ಏನು ತರುತ್ತಾರೆ ಎಂಬುದರ ಕುರಿತು ಯೋಚಿಸಬೇಕು ಅವರ ಮೌಲ್ಯಗಳು ಮತ್ತು ವರ್ತನೆಗಳು ಅವರ ನಡತೆ ಮತ್ತು ಪದ್ಧತಿಗಳು ಅವರ ಸೌಂದರ್ಯಶಾಸ್ತ್ರ ಬಣ್ಣ ಭಾವನೆ ವಿನ್ಯಾಸ ಶಿಕ್ಷಣ ಸಾಮಾಜಿಕ ಸಾಮರ್ಥ್ಯದ ಕೇಂದ್ರ ಪ್ರಜ್ಞೆಯಾಗಿದೆ ಅಲ್ಲ ನಾವು ಏನು ಮಾಡುತ್ತೇವೆ ಆದರೆ ನೀವು ತಿಳಿಸುತ್ತಿರುವ ಗ್ರಾಹಕ ವಿಭಾಗವನ್ನು ಅರ್ಥಮಾಡಿಕೊಂಡು ಕೇಂದ್ರದಲ್ಲಿರುವ ಆ ಹಸಿರು ಬ್ಲಾಕ್ನಿಂದ ಪ್ರಾರಂಭಿಸಿ ನೀವು ಪೂರ್ಣವಾಗಿ ತುಂಬಲು ಬಯಸುವ ಅಗತ್ಯತೆಗಳು ಮತ್ತು ನಂತರ ನೀವು ಆ ಇತರ ಬ್ಲಾಕ್ಗಳಲ್ಲಿ ಆಳವಾಗಿ ಅಗೆಯಿರಿ ಮತ್ತು ನಂತರ ಈ ಐದು ಬ್ಲಾಕ್ಗಳನ್ನು ಸಂಯೋಜಿತ ವ್ಯವಸ್ಥೆಯಾಗಿ ಪುನರ್ವಿಮರ್ಶಿಸಿ